ವಿಪತ್ತು ಚೇತರಿಕೆ ಮತ್ತು ಉತ್ತಮವಾಗಿ ನಿರ್ಮಿಸಿ ಉಪನ್ಯಾಸಕ್ಕೆ ಸುಸ್ವಾಗತ ಜಪಾನಿನ ಕ್ಯೋಟೋ ವಿಶ್ವವಿದ್ಯಾನಿಲಯದಲ್ಲಿ ಇತ್ತೀಚೆಗೆ ನಡೆದ ನಾಲ್ಕನೇ ಶೃಂಗಸಭೆಯಾದ GADRI ಗ್ಲೋಬಲ್ ಅಲೈಯನ್ಸ್ ಆಫ್ ಡಿಸಾಸ್ಟರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನಲ್ಲಿ ನಡೆದ ಕೆಲವು ಚರ್ಚೆಗಳ ಸಾರಾಂಶವನ್ನು ನಾವು ಇಂದು ಚರ್ಚಿಸಲಿದ್ದೇವೆ ಆದ್ದರಿಂದ ನಾನು ವರದಿಗಾರ ಗುಂಪಿನ ಸದಸ್ಯರಲ್ಲಿ ಒಬ್ಬನಾಗಿದ್ದೇನೆ ಅಪಾಯದ ಆರೋಗ್ಯ ಮತ್ತು DRM ನ ಸಾಮಾಜಿಕ ಆಯಾಮವನ್ನು ನಾನು ಸಂಕ್ಷಿಪ್ತವಾಗಿ ಚರ್ಚಿಸುತ್ತೇನೆ ವಿಭಿನ್ನ ಗ್ರಹಿಕೆಗಳು ಈ ನಿರ್ದಿಷ್ಟ ಅಂಶವನ್ನು ಹೇಗೆ ಸಂಕ್ಷಿಪ್ತಗೊಳಿಸಿವೆ ಮತ್ತು GADRI ಬಗ್ಗೆ ಸ್ವಲ್ಪಮಟ್ಟಿಗೆ ಮತ್ತು ವಾಸ್ತವವಾಗಿ ಡಾ ಸುಭಜ್ಯೋತಿ ಅವರು ಈಗಾಗಲೇ ಉಪನ್ಯಾಸವೊಂದರಲ್ಲಿ GADRI ಮತ್ತು ಅದರ ಉಪಕ್ರಮಗಳ ಬಗ್ಗೆ ಪ್ರಸ್ತಾಪಿಸಿದ್ದಾರೆ ಹಾಗಾಗಿ ಮಾರ್ಚ್ 13 ರಿಂದ 15 ರವರೆಗೆ ನಡೆದ ಇತ್ತೀಚಿನ GADRI ಶೃಂಗಸಭೆಯ ಬಗ್ಗೆ ಮತ್ತು ನಾನು ಈ ನಿರ್ದಿಷ್ಟ ಗುಂಪನ್ನು ಎಲ್ಲಿ ವರದಿ ಮಾಡುತ್ತಿದ್ದೇನೆ ಎಂಬುದರ ಕುರಿತು ನಾನು ಚರ್ಚಿಸಲಿದ್ದೇನೆ ಅಪಾಯ ಮತ್ತು ಆರೋಗ್ಯ ಮತ್ತು DRM ನ ಸಾಮಾಜಿಕ ಆಯಾಮದಲ್ಲಿ ಇಲ್ಲಿ 2 ವಿಷಯಗಳಿವೆ ಒಂದು ಅಪಾಯದ ಸಾಮಾಜಿಕ ಆಯಾಮ ಮತ್ತು ಆರೋಗ್ಯ ಮತ್ತು ಇದನ್ನು ವಾಸ್ತವವಾಗಿ ನಾಲ್ಕನೇ ಜಾಗತಿಕ ಶೃಂಗಸಭೆಯಲ್ಲಿ ಚರ್ಚಿಸಲಾಗಿದೆ ಇದು ಗುಂಪು ಚರ್ಚೆಯಾಗಿದೆ ಕ್ಯೋಟೋ ವಿಶ್ವವಿದ್ಯಾಲಯದ DPRI ವಿಪತ್ತು ತಡೆಗಟ್ಟುವಿಕೆ ಸಂಶೋಧನಾ ಸಂಸ್ಥೆಯಲ್ಲಿ ಮಾರ್ಚ್ 13 ರಂದು 1D ನ ಚರ್ಚೆಯಾಗಿದೆ ಸುಭಜ್ಯೋತಿ ಸಮದರ್ ಮತ್ತು ಆಂಡ್ರ್ಯೂಅವರ ಕುರ್ಚಿಗಳಲ್ಲಿಅಧ್ಯಕ್ಷರು ಕಾಲಿನ್ಸ್ ಸಹ ಯುಚಿ ಒನೊ ಮತ್ತು ಆರೋಗ್ಯಕ್ಕಾಗಿ ವರ್ಜೀನಿಯಾ ಮುರ್ರೆ ಮತ್ತು ಸತೀಶ್ ಪಸುಪುಲೆಟಿ ಮತ್ತು ರಾಬಿನ್ ಈವ್ ಮಿಲ್ಲರ್ ಅವರ ವರದಿಗಾರರು ಚರ್ಚಿಸಿದ್ದಾರೆ ವಾಸ್ತವವಾಗಿ ನಾವು GADRI ಬಗ್ಗೆ ಮಾತನಾಡುವಾಗ ಮೊದಲನೆಯದಾಗಿ ಇದು ಸಂಶೋಧನೆ ಮತ್ತು ವಿಪತ್ತು ಚೇತರಿಕೆ ಮತ್ತು ವಿಪತ್ತು ಸಂಬಂಧಿತ ಸಂಶೋಧನೆಗಳನ್ನು ಮಾಡುತ್ತಿರುವ ಎಲ್ಲಾ ಶೈಕ್ಷಣಿಕ ಸಂಸ್ಥೆಗಳಿಗೆ ವೇದಿಕೆಯಾಗಿದೆ ಈ ಎಲ್ಲಾ ಸಂಸ್ಥೆಗಳು ಒಟ್ಟಾಗಿ ಬಂದು ಜ್ಞಾನವನ್ನು ಹಂಚಿಕೊಳ್ಳಲು ಮತ್ತು ನೀತಿ ಅಭ್ಯಾಸ ಮತ್ತು ಸಿದ್ಧಾಂತವನ್ನು ತಿಳಿಸಲು ವೇದಿಕೆಯಾಗಿದೆ ಆದ್ದರಿಂದ ಆ ರೀತಿಯಲ್ಲಿ ಇದು ಪ್ರಮುಖ ವೇದಿಕೆಯಾಗಿದೆ ಈಗ DPRI ಈ ಎಲ್ಲಾ ಸಂಶೋಧಕರನ್ನು ಒಟ್ಟುಗೂಡಿಸಲು ತೀವ್ರವಾದ ಪ್ರಯತ್ನವನ್ನು ತೆಗೆದುಕೊಳ್ಳುತ್ತಿದೆ ಇದರಿಂದ ನಾವು DRR ಅಭ್ಯಾಸಗಳನ್ನು ಹೆಚ್ಚು ಉತ್ತಮ ರೀತಿಯಲ್ಲಿ ಹೇಗೆ ಪ್ರತಿಪಾದಿಸಬಹುದು ಆದ್ದರಿಂದ ವಾಸ್ತವವಾಗಿ ವಿಪತ್ತು ಅಪಾಯ ಕಡಿತದ ಸಂಶೋಧನಾ ಸಂಸ್ಥೆಗಳ ಮೂರನೇ ಜಾಗತಿಕ ಶೃಂಗಸಭೆಯನ್ನು ನಾವು ಅದನ್ನು GSRIDRR ಎಂದು ಕರೆಯುತ್ತೇವೆ ಮತ್ತು ಇಲ್ಲಿ ಅವರು ವಿಜ್ಞಾನ ಮತ್ತು ನೀತಿ ರಚನೆಗೆ ಸೇತುವೆಯ ವೇದಿಕೆಯನ್ನು ವಿಸ್ತರಿಸುವ ಬಗ್ಗೆ ಮಾತನಾಡುತ್ತಾರೆ ಮತ್ತು ಇದು ಕಳೆದ ವರ್ಷ ಮಾರ್ಚ್ 19 ರಿಂದ 21 ರವರೆಗೆ ಇದೇ ರೀತಿಯ ಸಮಯವಾಗಿತ್ತು ಆದರೆ ಈ ಕಾರ್ಯಕ್ರಮದ ಭಾಗವಾಗಿದೆ ಮತ್ತು ಚರ್ಚೆಗೆ ಬರುವ ವಿವಿಧ ಭಾಗಿದಾರರು ವಿವಿಧ ಹಿನ್ನೆಲೆಯ ಜನರು ಮತ್ತು ನಾವು ಕೆಲವು ವಿಷಯಗಳ ಬಗ್ಗೆ ಚರ್ಚಿಸಿದ್ದೇವೆ ಮತ್ತು ಅಂತಿಮವಾಗಿ ನಾವು ನಮ್ಮ ಸಂಶೋಧನೆಗಳನ್ನು ಅಲ್ಲಿರುವ ಸಮುದಾಯಕ್ಕೆ ಪ್ರಸ್ತುತಪಡಿಸುತ್ತೇವೆ ಮತ್ತು ಅದನ್ನು ಹೇಗೆ ಮುಂದಕ್ಕೆ ಕೊಂಡೊಯ್ಯಬೇಕು ಎಂದು ಹಲವಾರು ಚರ್ಚೆಗಳಲ್ಲಿ ನಾನು ಭಾಗವಹಿಸಿದ್ದೇನೆ ಈಗ ಇತ್ತೀಚಿನ ನಾಲ್ಕನೇ ಶೃಂಗಸಭೆಯಲ್ಲಿ ವಿಪತ್ತು ಅಪಾಯವನ್ನು ಕಡಿಮೆ ಮಾಡಲು ಸಂಶೋಧನಾ ಸಂಸ್ಥೆಗಳ ಜಾಗತಿಕ ಶೃಂಗಸಭೆಯಲ್ಲಿ ನಾವು ಹೇಗೆ ಹೆಚ್ಚಿಸಬಹುದು ಎಂಬುದರ ಕುರಿತು ನಮ್ಮ ಸಂಸ್ಥೆಗಳ ಪರಿಣಾಮಕಾರಿತ್ವ ಮತ್ತು ಪ್ರಸ್ತುತತೆಯನ್ನು ಹೆಚ್ಚಿಸುವ ವಿಷಯವಾಗಿದೆ ಮತ್ತು ನಾನು ಅಪಾಯ ಮತ್ತು ಆರೋಗ್ಯ ಮತ್ತು DRM ನ ಸಾಮಾಜಿಕ ಆಯಾಮದ ಚರ್ಚೆಯೊಂದರಲ್ಲಿದ್ದೆ ಹಾಗಾಗಿ ನಾನು ಮತ್ತು ರಾಬಿನ್ ವರದಿಗಾರ ಗುಂಪಿನ ಭಾಗವಾಗಿದ್ದೇವೆ ಮತ್ತು ಶ್ರೀಕಾಂತ್ ಮತ್ತು ಅವರು ಈ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ್ದ ಪ್ಯಾನೆಲ್ ಚರ್ಚೆಗಳಲ್ಲಿ ನಾವು ಪ್ರಸ್ತುತಪಡಿಸಿದ್ದೇವೆ ಆದ್ದರಿಂದ ಈ ಅಧಿವೇಶನದ ಉದ್ದೇಶ ಮತ್ತು ಉದ್ದೇಶಗಳ ಪರಿಣಾಮಕಾರಿ DRR ಗಾಗಿ ಅಪಾಯಗಳ ಸಾಮಾಜಿಕ ನಿರ್ಮಾಣದ ಸಂಶೋಧನೆಯನ್ನು ಹೇಗೆ ಬಳಸಬಹುದು ಎಂಬುದನ್ನು ಗುರುತಿಸುವುದು ಅಪಾಯದ ಸಾಮಾಜಿಕ ಆಯಾಮದ ಹಂಚಿಕೆಯ ಗುರುತಿಸುವಿಕೆಯನ್ನು ತಲುಪಲು ಅಪಾಯದ ತಿಳುವಳಿಕೆಯನ್ನು ಪಾಲುದಾರರ ನಡುವೆ ಹೇಗೆ ಉತ್ತಮವಾಗಿ ಪ್ರಸಾರ ಮಾಡಬಹುದು ಮತ್ತು ಚರ್ಚಿಸಬಹುದು ಎಂಬುದನ್ನು ಪರಿಗಣಿಸಲು DRR ನ ಪ್ರತಿಕ್ರಮಗಳನ್ನು ವಿನ್ಯಾಸಗೊಳಿಸಲು ತಿಳುವಳಿಕೆ ಅಪಾಯವು ಹೇಗೆ ಸಹಾಯ ಮಾಡುತ್ತದೆ ಎಂಬುದನ್ನು ಕೆಲಸ ಮಾಡಲು ವಿಪತ್ತು ಅಪಾಯದ ಸಾಮಾಜಿಕ ಆಯಾಮಕ್ಕೆ ಸಂಬಂಧಿಸಿದ ಭವಿಷ್ಯದ ಸಂಶೋಧನಾ ನಿರ್ದೇಶನಗಳನ್ನು ಪ್ರತಿಬಿಂಬಿಸಲು ಮತ್ತು ವರದಿ ಮಾಡಲು ಸಹಾಯ ಮಾಡುತ್ತದೆ ಆದ್ದರಿಂದ ನಾವು ಪರಿಹರಿಸಬೇಕಾದ ಪ್ರಮುಖ ಪ್ರಶ್ನೆಗಳನ್ನು ಸಹ ಪಡೆದುಕೊಂಡಿದ್ದೇವೆ ಸಮಾಜದೊಳಗಿನ ಅಪಾಯಗಳು ಮತ್ತು ವಿಪತ್ತುಗಳು ಪ್ರಸ್ತುತ ಎಷ್ಟರ ಮಟ್ಟಿಗೆ ತಿಳಿದಿವೆ ಅಪಾಯಗಳ ಸಾಮಾಜಿಕ ನಿರ್ಮಾಣವು DRR ಗೆ ಹೇಗೆ ಪರಿಣಾಮಕಾರಿಯಾಗಿರುತ್ತದೆ ಮತ್ತು ವಿವಿಧ DRR ಮಧ್ಯಸ್ಥಗಾರರ ಸುತ್ತ ಅಪಾಯದ ಸುಧಾರಿತ ತಿಳುವಳಿಕೆಯನ್ನು ಹೇಗೆ ತಿಳಿಸಬಹುದು ಅಪಾಯದ ಸಾಮಾಜಿಕ ಆಯಾಮಗಳನ್ನು ಅರ್ಥಮಾಡಿಕೊಳ್ಳುವುದು DRR ಅನ್ನು ಚಾಲನೆ ಮಾಡಲು ಯಾವ ರೀತಿಯಲ್ಲಿ ಸಹಾಯ ಮಾಡುತ್ತದೆ ಆದ್ದರಿಂದ ಇದು ನಮ್ಮ ಪ್ರಮುಖ ಪ್ರಶ್ನೆಗಳು ಮತ್ತು ಅದರ ನಂತರ ಪ್ರತಿ ಗುಂಪಿನೊಳಗೆ ಸಂಪೂರ್ಣ ಚರ್ಚೆಗಳು ನಡೆಯುತ್ತವೆ ಮತ್ತು ನಾವು ವಿಭಿನ್ನ ಮಧ್ಯಸ್ಥಗಾರರಿಂದ ವಿಭಿನ್ನ ದೃಷ್ಟಿಕೋನಗಳನ್ನು ಸಂಗ್ರಹಿಸುತ್ತಿದ್ದೇವೆ ಮತ್ತು ನಂತರ ನಾವು ಈ ಒಂದು ಸರಳ ರೇಖಾಚಿತ್ರದಲ್ಲಿ ಪರಿಕಲ್ಪನಾ ತಿಳುವಳಿಕೆಯನ್ನು ಸಂಗ್ರಹಿಸಲು ಪ್ರಯತ್ನಿಸುತ್ತೇವೆ ಅಪಾಯದ ಮೊದಲ ಸಂದರ್ಭ ಅಪಾಯದ ಸಂದರ್ಭವು ವಿಭಿನ್ನ ಅರ್ಥವನ್ನು ಹೊಂದಿದೆ ಎಂದು ನಾವು ಹೇಳಿದಾಗ ವಿಶೇಷವಾಗಿ ಅಂಚಿನಲ್ಲಿ ವಾಸಿಸುವ ಜನರು ಮಾಡಬಹುದು ನಾನು ಪರ್ವತದ ಅಂಚಿನಲ್ಲಿ ವಾಸಿಸುವ ಜನರು ಎಂದು ಪ್ರತಿಕ್ರಿಯಿಸುತ್ತಿಲ್ಲ ಆದರೆ ಈ ದುರಂತದ ಅಪಾಯಕ್ಕೆ ಗುರಿಯಾಗುವ ಹೆಚ್ಚು ದುರ್ಬಲ ಪರಿಸ್ಥಿತಿಗಳ ಬಗ್ಗೆ ನಾನು ಮಾತನಾಡುತ್ತಿದ್ದೇನೆ ವಿಪತ್ತು ಕೇವಲ ನೈಸರ್ಗಿಕ ಸಂದರ್ಭವಲ್ಲ ಆದರೆ ಅದು ಸಾಮಾಜಿಕ ದುರ್ಬಲತೆ ಅದು ಅವರನ್ನು ಹೇಗೆ ಅಪಾಯಕ್ಕೆ ಒಳಪಡಿಸುತ್ತದೆ ಅಪಾಯವು ಅವರನ್ನು ಹೇಗೆ ಅಪಾಯಕ್ಕೆ ತಳ್ಳುತ್ತದೆ ಮತ್ತು ಅಲ್ಲಿಯೇ HVR ಆದ್ದರಿಂದ ವಿಪತ್ತು ಒಂದು ಸಾಮಾಜಿಕ ರಚನೆಯಾಗಿದೆ ಏಕೆಂದರೆ ಸಂಪನ್ಮೂಲಗಳು ಕೌಶಲ್ಯಗಳು ಸಾಮರ್ಥ್ಯಗಳ ಅಸಮಾನ ಹಂಚಿಕೆ ಇದೆ ಏಕೆಂದರೆ ದಕ್ಷಿಣ ಅಮೆರಿಕಾದಲ್ಲಿರುವವರು ಮತ್ತು ಜಪಾನ್ನಲ್ಲಿರುವವರು ಇಬ್ಬರೂ ಒಂದೇ ರೀತಿಯ ಭೂಕಂಪನಕ್ಕೆ ತುತ್ತಾದರೆ ಅವರು ಹೇಗೆ ತಯಾರಾಗಿದ್ದಾರೆ ಆದ್ದರಿಂದ ಅದು ಹೇಗೆ ಪರಿಣಾಮ ಬೀರುತ್ತದೆ ಆದ್ದರಿಂದ ಅಪಾಯವು ನೀಡಿದ ಸವಾಲುಗಳನ್ನು ಪ್ರತಿ ಸಮುದಾಯವು ತನ್ನಲ್ಲಿರುವ ಕೌಶಲ್ಯಗಳಿಂದ ಹೇಗೆ ಪ್ರತಿಕ್ರಿಯಿಸಿದೆ ಎಂಬುದರ ಕುರಿತು ಹೇಳುತ್ತದೆ ಮತ್ತು ಇದು ನಾನು ಚರ್ಚಿಸಲಿರುವ ಮೂರನೇ ಅಂಶವಾಗಿದೆ ನಾವು ಸಾಮಾಜಿಕ ಆಯಾಮದ ಬಗ್ಗೆ ಹೆಚ್ಚಾಗಿ ಮಾತನಾಡುತ್ತೇವೆ ಇದು ಹೆಚ್ಚು ತಾತ್ವಿಕ ಅಂಶವಾಗಿದೆ ನಾವು ಮತ್ತು ಇತರರಿಗೆ ಮತ್ತು ನಿಮ್ಮದಕ್ಕೆ ನಾನು ಹೇಗೆ ಜವಾಬ್ದಾರನಾಗಿದ್ದೇನೆ ಆದ್ದರಿಂದ ನಾವು ಅಪಾಯದ ಬಗ್ಗೆ ಮಾತನಾಡುವಾಗ ನಾವು ಸಮಾಜದ ಬಗ್ಗೆ ಮಾತನಾಡುವಾಗ ಅದು ನಾನು ಎಂದು ಪ್ರಾರಂಭವಾಗುತ್ತದೆ ಮತ್ತು ಅದು ನಾನು ಮತ್ತು ನಾವು ಒಂದು ಸಮುದಾಯವಾಗಿ ನಾವು ಹೇಗೆ ಸಂಬಂಧಿಸುತ್ತೇವೆ ಮತ್ತು ದೊಡ್ಡ ಗುಂಪಿನೊಂದಿಗೆ ನಾವು ನಮ್ಮೊಂದಿಗೆ ಹೇಗೆ ಸಂಬಂಧ ಹೊಂದಿದ್ದೇವೆ ಮತ್ತು ನಾವು ಹೇಗೆ ಸಂಬಂಧ ಹೊಂದಿದ್ದೇವೆ ಎಂದು ನಿಮಗೆ ಗೊತ್ತಿದೆ ಆದ್ದರಿಂದ ನಾವು ನಿಜವಾಗಿಯೂ ಜಾಗತಿಕ ಸಮುದಾಯವನ್ನು ವಿಭಿನ್ನ ದೃಷ್ಟಿಕೋನದಲ್ಲಿ ಹೇಗೆ ನೋಡಬಹುದು ಹೇಗೆ ನಾವು ನಿಜವಾಗಿ ಪರಿಗಣಿಸಲು ಮತ್ತು ಅಪಾಯಕಾರಿ ಅಂಶಕ್ಕೆ ಕೊಡುಗೆ ನೀಡಲು ಸಾಧ್ಯವಾಗುತ್ತದೆ ಎಂದು ತಿಳಿಯಿರಿ ಜ್ಞಾನ ನಾವು ಜ್ಞಾನದ ಬಗ್ಗೆ ಮಾತನಾಡುವಾಗ ಸ್ಥಳೀಯ ಜ್ಞಾನವು ಅಪಾಯವನ್ನು ಹೇಗೆ ಅರ್ಥಮಾಡಿಕೊಳ್ಳುತ್ತದೆ ಏಕೆಂದರೆ ವೈಜ್ಞಾನಿಕ ಜ್ಞಾನವು ವಿಭಿನ್ನ ರೀತಿಯಲ್ಲಿ ಅರ್ಥಮಾಡಿಕೊಳ್ಳುತ್ತದೆ ಆದರೆ ಸ್ಥಳೀಯ ಜ್ಞಾನವು ಅಪಾಯವನ್ನು ಹೇಗೆ ಗ್ರಹಿಸಿದೆ ಅವರು ಅಪಾಯವನ್ನು ಹೇಗೆ ಅರ್ಥಮಾಡಿಕೊಳ್ಳುತ್ತಾರೆ ವೈಜ್ಞಾನಿಕ ಸಮುದಾಯವು ಯಾವಾಗಲೂ ಸ್ಥಳೀಯ ಜ್ಞಾನವನ್ನು ಕಡೆಗಣಿಸುವುದರಿಂದ ಇದು ಬಹಳ ಮುಖ್ಯ ಎಂದು ನಿಮಗೆ ತಿಳಿದಿದೆ NGO ಗಳು ಒಳಗೊಂಡಿರುವ ಅನೇಕ ಪ್ರಕರಣಗಳಲ್ಲಿ ಅವರು ಯಾವಾಗಲೂ ಜನರು ಈಗಾಗಲೇ ಅನೇಕ ವರ್ಷಗಳಿಂದ ಬದುಕಿದ್ದನ್ನು ಕಡೆಗಣಿಸುಸುತ್ತಾರೆ NGO ಗಳು ನೀವು ಉತ್ತಮ ರೀತಿಯಲ್ಲಿಲ್ಲ ಎಂದು ಹೇಳುತ್ತವೆ ಆದ್ದರಿಂದ ನಾವು ಅದನ್ನು ಬೇರೆ ರೀತಿಯಲ್ಲಿ ಹೇರೋಣ ಎಂದು ಹೇಳುತ್ತವೆ ಸ್ಥಳೀಯ ಜ್ಞಾನ ವ್ಯವಸ್ಥೆಗಳು ದುರ್ಬಲತೆಯನ್ನು ಹೇಗೆ ಕಡಿಮೆ ಮಾಡುತ್ತವೆ ಮತ್ತು ಈ ಜ್ಞಾನವನ್ನು ಹೇಗೆ ಉಪಯುಕ್ತವಾಗಿ ಬಳಸಿಕೊಳ್ಳಬಹುದು ಎಂದು ನಿಮಗೆ ತಿಳಿದಿದೆ ಅಲ್ಲದೆ ಸ್ವೀಕಾರಾರ್ಹ ಮತ್ತು ಸ್ವೀಕಾರಾರ್ಹವಲ್ಲದ ಅಪಾಯಗಳ ನಡುವೆ ಬಹಳ ಕಡಿಮೆ ತಿಳಿದಿದೆ ಏಕೆಂದರೆ ನನಗೆ ಸ್ವೀಕಾರಾರ್ಹವಾದದ್ದು ವಿಭಿನ್ನ ಸಾಂಸ್ಕೃತಿಕ ಅಥವಾ ಅಭಿವೃದ್ಧಿಯ ಹಿನ್ನೆಲೆಯಿಂದ ಬಂದ ಇತರ ವ್ಯಕ್ತಿಗೆ ಸ್ವೀಕಾರಾರ್ಹವಲ್ಲ ಆದ್ದರಿಂದ ಯಾವುದು ಸ್ವೀಕಾರಾರ್ಹ ಯಾರಿಗೆ ಯಾವುದರಿಂದ ಮತ್ತು ಯಾವುದು ಸ್ವೀಕಾರಾರ್ಹವಲ್ಲದ ಅಪಾಯ ಎಂದು ಒಬ್ಬರು ನಿಜವಾಗಿಯೂ ನೋಡಬೇಕು ಬಹುಶಃ ವಿಭಿನ್ನ ಸಂಸ್ಕೃತಿಗಳು ಅದನ್ನು ವಿಭಿನ್ನ ರೀತಿಯಲ್ಲಿ ಗ್ರಹಿಸುತ್ತವೆ ಮತ್ತು ಕಡಿಮೆ ದಾಖಲಿಸಲಾಗಿದೆ ಮತ್ತು ವರ್ಗಾಯಿಸಲಾಗಿದೆ ಶಾಲಾ ಶಿಕ್ಷಣದಲ್ಲಿ DRR ಅನ್ನು ಸಂಸ್ಕೃತಿಯಾಗಿ ಪರಿಚಯಿಸುವುದು ಆದ್ದರಿಂದ DRR ಅನ್ನು ನಮ್ಮ ಸಮಾಜಕ್ಕೆ ತರಲು ಇದು ಕೇವಲ ಒಂದು ದಿನದಲ್ಲಿ ಆಗುವುದಿಲ್ಲ ಆದರೆ ಶಾಲಾ ಹಂತದಲ್ಲಿ ಈ ಪರಿಕಲ್ಪನೆಗಳನ್ನು ಪರಿಚಯಿಸುವ ಮೂಲಕ ಇದನ್ನು ವಿವಿಧ ತಜ್ಞರು ರೋಹಿತ್ ಜಿಜ್ಞಾಸು ಪ್ರತಿಪಾದಿಸಿದ್ದಾರೆ ಮತ್ತು ಅನೇಕ ಇತರ ತಜ್ಞರು ಸಹ ಇದು ಶಾಲಾ ಮಟ್ಟದ ಶಿಕ್ಷಣದಲ್ಲಿ ವಿಪತ್ತು ಅಪಾಯ ಕಡಿತ ಬಗ್ಗೆ ಅಳವಡಿಸಬೇಕು ಎಂದು ಗಮನಸೆಳೆದಿದ್ದಾರೆ ಇದರಿಂದಾಗಿ ಮಕ್ಕಳು ಅದನ್ನು ಹೇಗೆ ನಿಭಾಯಿಸಬಹುದು ಅವರು ಅದನ್ನು ಹೇಗೆ ಸಿದ್ಧಪಡಿಸಬಹುದು ಎಂಬ ಅರಿವನ್ನು ಅರ್ಥಮಾಡಿಕೊಳ್ಳುತ್ತಾರೆ ಮತ್ತು ಮತ್ತು ಇದು ಮಕ್ಕಳಲ್ಲಿ ಸೂಕ್ಷ್ಮತೆಯನ್ನು ತರುತ್ತದೆ ಮತ್ತು ಪುರಾವೆ ಆಧಾರಿತ ಜ್ಞಾನವನ್ನು ಸುಧಾರಿಸುವುದು ಅಲ್ಲಿ ನಾವು ಪುರಾವೆ ಮೇಲೆ ಅವಲಂಬಿತರಾಗಬೇಕು ಕಾನೂನು ಚೌಕಟ್ಟಿನ ಮೇಲೆ ನಾವು ಕೇಂದ್ರೀಕರಿಸಿದ ಇತರ ಆಯಾಮಗಳಲ್ಲಿ ಇದೆ ಅಲ್ಲಿ ಅನುಷ್ಠಾನದ ಅಂತರಗಳು ಮತ್ತು ಸವಾಲುಗಳಿವೆ ಅಲ್ಲಿ ನೀತಿಗಳಿವೆ ನಾವು ನಿಯಂತ್ರಕ ಚೌಕಟ್ಟನ್ನು ಹೊಂದಿರುವ ಕೆಲವು ನಿಯಮಗಳು ಮತ್ತು ನಿಬಂಧನೆಗಳಿವೆ ಆದರೆ ಸ್ಥಳೀಯ ಮಟ್ಟದಲ್ಲಿ ಅದನ್ನು ಕಾರ್ಯಗತಗೊಳಿಸುವ ಮತ್ತು ತೆಗೆದುಹಾಕುವಲ್ಲಿ ದೊಡ್ಡ ಸವಾಲಾಗಿದೆ ಅಲ್ಲದೆ ರಾಷ್ಟ್ರೀಯ ಮತ್ತು ಪ್ರಾದೇಶಿಕ ಮತ್ತು ಸ್ಥಳೀಯ ಮಟ್ಟದ ನಿಯಂತ್ರಕ ಚೌಕಟ್ಟುಗಳು ಕೆಲವೊಮ್ಮೆ ಪರಸ್ಪರ ವಿರುದ್ಧವಾಗಿರುತ್ತವೆ ಕೆಲವೊಮ್ಮೆ ಅವುಗಳು ಸಂಘರ್ಷದ ಸಮಸ್ಯೆಗಳನ್ನು ಹೊಂದಿರುತ್ತವೆ ಆಚರಣೆಗೆ ಒಂದು ನೀತಿ ಇದೆ ಯಾವ ನೀತಿಯನ್ನು ಪ್ರತಿಪಾದಿಸುತ್ತದೆ ಮತ್ತು ಯಾವ ಅಭ್ಯಾಸವು ಯಾವಾಗಲೂ ಅಂತರವಾಗಿರುತ್ತದೆ ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ಇದು ಒಂದು ಅಂಶವಾಗಿದೆ ಆದರೆ ನಾವು ಗ್ರಹಿಕೆಗಳ ಬಗ್ಗೆ ಮಾತನಾಡುವಾಗ ಇತರ ಅಂಶಗಳು ಮೊದಲನೆಯದಾಗಿ ಅಪಾಯದ ಗ್ರಹಿಕೆಯು ನಿಮಗೆ ತಿಳಿದಿರುವ ಬಹಳ ವ್ಯಕ್ತಿನಿಷ್ಠವಾಗಿದೆ ಏಕೆಂದರೆ ಅದನ್ನು ಯಾರು ಸರಿಯಾಗಿ ಗ್ರಹಿಸುತ್ತಾರೆ ಎಂಬುದನ್ನೂ ಇದು ವ್ಯಾಖ್ಯಾನಿಸುತ್ತದೆ ನಾವು ಅಪಾಯದ ಬಗ್ಗೆ ಮಾತನಾಡುವಾಗ ಯಾರಿಗೆ ಅಪಾಯ ಯಾವುದಕ್ಕೆ ಅಪಾಯ ಯಾವಾಗ ಸರಿ ಅದು ಹೇಗೆ ಅಪಾಯವಾಗುತ್ತದೆ ಆದ್ದರಿಂದ ಈ ಎಲ್ಲಾ ಪ್ರಶ್ನೆಗಳು ಸ್ವಭಾವತಃ ಬಹಳ ವ್ಯಕ್ತಿನಿಷ್ಠವಾಗಿವೆ ಇದು ಸಮುದಾಯದಿಂದ ಸಮುದಾಯಕ್ಕೆ ರಾಷ್ಟ್ರದಿಂದ ರಾಷ್ಟ್ರಕ್ಕೆ ಮತ್ತು ಸಂಸ್ಕೃತಿಯಿಂದ ಸಂಸ್ಕೃತಿಗೆ ಬದಲಾಗುತ್ತದೆ NGO ಗಳು ಅಪಾಯವನ್ನು ಹೇಗೆ ಗ್ರಹಿಸುತ್ತವೆ ವೈಜ್ಞಾನಿಕ ಸಮುದಾಯವು ಅಪಾಯವನ್ನು ಹೇಗೆ ಗ್ರಹಿಸುತ್ತದೆ ಸಮುದಾಯವು ಅಪಾಯವನ್ನು ಹೇಗೆ ಗ್ರಹಿಸಿದೆ ಸ್ಥಳೀಯ ಸರ್ಕಾರಗಳು ಅಪಾಯವನ್ನು ಹೇಗೆ ಗ್ರಹಿಸುತ್ತವೆ ಎಂದು ನಿಮಗೆ ತಿಳಿದಿದೆಯೇ ಆದ್ದರಿಂದ ಈ ಎಲ್ಲಾ ವಿಷಯಗಳನ್ನು ಗ್ರಹಿಕೆಯಾಗಿ ಪರಿಹರಿಸುವಲ್ಲಿ ವಿವಿಧ ಸವಾಲುಗಳಿವೆ ನಾವು ಸಂವಹನ ಎಂದು ಹೇಳಿದಾಗ ಸಮುದಾಯದ ಸಮತಲ ಮಟ್ಟದಲ್ಲಿ ಸಮುದಾಯಗಳೊಳಗೆ ಸಮುದಾಯಗಳಾದ್ಯಂತ ಅಂತರಗಳಿವೆ ಅಲ್ಲದೆ ಶಿಕ್ಷಣವು ಹೇಗೆ ಯೋಚಿಸುತ್ತದೆ ಮತ್ತು ಸಂಶೋಧನೆಯು ಹೇಗೆ ಯೋಚಿಸುತ್ತದೆ ಮತ್ತು ನೀತಿಯು ಅಭ್ಯಾಸವನ್ನು ಹೇಗೆ ಯೋಚಿಸುತ್ತದೆ ಎಂಬುದರಲ್ಲಿ ಅಂತರಗಳಿವೆ ಈ ಶಿಕ್ಷಣ ಸಂಶೋಧನೆ ನೀತಿ ಮತ್ತು ಅಭ್ಯಾಸದಲ್ಲಿ ಲಾಜಿಕ್ ಅಂತರ ಜಾಲವಿದೆ ನಾವು ಸಮುದಾಯದ ಸಮನ್ವಯತೆ ಸಮುದಾಯ ಮತ್ತು ಸಮುದಾಯಗಳ ನಡುವಿನ ಸಮನ್ವಯತೆಯ ಬಗ್ಗೆ ಹೇಳುವಾಗ ಈ ಅಂಶಗಳ ಉಪಭಾಷೆ ಸಮುದಾಯ ಮತ್ತು ಸಮುದಾಯಗಳು ಶಿಸ್ತು ಅಶಿಸ್ತು ಮುಖ್ಯವಾಗಿದೆ ಅಧ್ಯಯನ ವಿಭಾಗ ಸಮನ್ವಯದ ಕೊರತೆಯಿದೆ ಮತ್ತು ಶಿಸ್ತುಗಳಾದ್ಯಂತ ಸಮನ್ವಯದ ಕೊರತೆಯಿದೆ ಮತ್ತು ವಿವಿಧ ಪ್ರಾದೇಶಿಕ ಕೌಶಲ್ಯಗಳಲ್ಲಿ ಸಮನ್ವಯ ಸಮಸ್ಯೆಗಳು ಮತ್ತು ಪ್ರಸ್ತುತಿಯ ವಿಧಾನ ಅದನ್ನು ಹೇಗೆ ಪ್ರಸ್ತುತಪಡಿಸಲಾಗುತ್ತದೆ ಏಕೆಂದರೆ ಅಭಿವೃದ್ಧಿಗೆ ಸಂವಹನವು ಹೇಗೆ ಬಹಳ ಮುಖ್ಯವಾಗಿದೆ ನೀವು ಕೆಲವು ಅಭಿವೃದ್ಧಿ ಯೋಜನೆಯನ್ನು ಮಾಡಿದಾಗ ನೀವು ಸ್ಥಳೀಯ ಸಮುದಾಯಗಳಿಗೆ ಹೇಗೆ ಪ್ರಸ್ತುತಪಡಿಸುತ್ತೀರಿ ಅವರು ಅದನ್ನು ಹೇಗೆ ತೆಗೆದುಕೊಳ್ಳುತ್ತಾರೆ ಈ ಸಮುದಾಯ ಗುಂಪುಗಳು ಮತ್ತು ಸ್ಥಳೀಯ ಸರ್ಕಾರಗಳಲ್ಲಿ ನೀವು ಹೇಗೆ ಸಮನ್ವಯವನ್ನು ತರುತ್ತೀರಿ ಆದ್ದರಿಂದ ಇದು ಪ್ರಸ್ತುತಿಯ ವಿಧಾನದೊಂದಿಗೆ ಸಂಬಂಧಿಸಿದೆ ಅಲ್ಲದೆ ನಾವೆಲ್ಲರೂ ಸಹಯೋಗ ಮತ್ತು ಸಹಕಾರದ ಬಗ್ಗೆ ಮಾತನಾಡುತ್ತೇವೆ ಸಹಯೋಗವು ಜಾಗತಿಕ ಸಮುದಾಯವು ಸ್ಥಳೀಯ ಸಮುದಾಯಗಳೊಂದಿಗೆ ಹೇಗೆ ಸಹಕರಿಸಬಹುದು ಮತ್ತು ಅವರು ರಾಷ್ಟ್ರೀಯ ಮತ್ತು ಪ್ರಾದೇಶಿಕ ಮತ್ತು ಸ್ಥಳೀಯರೊಂದಿಗೆ ಹೇಗೆ ಸಹಕರಿಸಬಹುದು ಎಂಬುದನ್ನು ಸಹ ನೋಡಬೇಕು ಆದ್ದರಿಂದ ಈ ವಿವಿಧ ವಿಭಾಗಗಳು ಅದು ವೈಜ್ಞಾನಿಕ ಸಮುದಾಯವಾಗಲಿ ರಾಜಕೀಯ ಸಮುದಾಯವಾಗಲಿ ಅವರು ಹೇಗೆ ಸನ್ನಿವೇಶಗಳ ಮೇಲೆ ಪ್ರಭಾವ ಬೀರಬಹುದು ಇದರಿಂದ ಅವರು ಪರಸ್ಪರ ಸಹಕರಿಸಬಹುದು ಮತ್ತು ನಿಮಗೆ ತಿಳಿದಿರುವ DRR ಕಡೆಗೆ ಕೆಲಸ ಮಾಡಬಹುದು ಆದ್ದರಿಂದ ಈ ಸಂಪೂರ್ಣ ರೇಖಾಚಿತ್ರವು ಭಾಗವಹಿಸುವಿಕೆ ಮತ್ತು ಪಾಲುದಾರಿಕೆಗಳನ್ನು ಇರಿಸುತ್ತದೆ ಜಾಗತಿಕ ಅಂಶಗಳು ಜಾಗತಿಕ ಸಂಸ್ಥೆಗಳೊಂದಿಗೆ ನಾವು ಈ ಪಾಲುದಾರಿಕೆಗಳನ್ನು ಸ್ಥಳೀಯ ಸಂಸ್ಥೆಗಳಿಗೆ ಹೇಗೆ ತರಬಹುದು ಎಂಬುದು ನಿಮಗೆ ತಿಳಿದಿದೆ ನಾವು ಶೈಕ್ಷಣಿಕ ಸಂಸ್ಥೆಗಳು ಸಂಶೋಧನಾ ಸಂಸ್ಥೆಗಳು ಮತ್ತು ಅಭ್ಯಾಸ ಮತ್ತು ನೀತಿ ಮಟ್ಟದ ಸಂಸ್ಥೆಗಳೊಂದಿಗೆ ಪಾಲುದಾರಿಕೆಯನ್ನು ಹೇಗೆ ನಿರ್ಮಿಸಬಹುದು ಆದ್ದರಿಂದ ಇಲ್ಲಿಯೇ ಜನರನ್ನು ಕೇಂದ್ರದಲ್ಲಿ ಇರಿಸುವುದು ಇದು ಅವಲಂಬನೆಯೊಂದಿಗೆ ಸ್ವಯಂ ವಿಶ್ವಾಸಾರ್ಹತೆಗೆ ಒತ್ತು ನೀಡುತ್ತದೆ ಆದ್ದರಿಂದ ವಿಶ್ವಾಸವನ್ನು ಸುಧಾರಿಸುವ ಈ ಭಾಗವಹಿಸುವಿಕೆಯ ವಿಧಾನಗಳೊಂದಿಗೆ ನಾವು ಸ್ವಯಂ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸುತ್ತಿದ್ದೇವೆ ಇದು ಸಮುದಾಯಗಳ ನಡುವೆ ಮಾತ್ರವಲ್ಲದೆ ಸರ್ಕಾರಗಳು ಮತ್ತು ಸ್ಥಳೀಯ ಸರ್ಕಾರಗಳು ಮತ್ತು ಏಜೆನ್ಸಿಗಳು ಮತ್ತು ಸಮುದಾಯಗಳ ನಡುವೆ ನಂಬಿಕೆಯನ್ನು ಬಲಪಡಿಸುತ್ತದೆ ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ವಿಷಯಾಧಾರಿತ ಗುಂಪು ನೀಡಿದ ತಿಳುವಳಿಕೆ ಇದು ನೀಡುತ್ತದೆ ಮತ್ತು ನಾವು ಮುಂದಿನ ಗುಂಪಿಗೆ ಹೋಗುತ್ತೇವೆ ಅಲ್ಲಿ ಆರೋಗ್ಯದ ಅಂಶದಲ್ಲಿ ಮೊದಲನೆಯದಾಗಿ ಇವುಗಳ ಮೂಲ ಕಾರಣಗಳು ಯಾವುವು ವಿಶೇಷವಾಗಿ ವಿಪತ್ತಿನ ಸಂದರ್ಭದಲ್ಲಿ ಈ ಆರೋಗ್ಯಕ್ಕೆ ಸಂಬಂಧಿಸಿದ ಅಂಶಗಳು ನಿಮಗೆ ತಿಳಿದಿರುತ್ತವೆ ಒಂದು ಪ್ರತ್ಯಕ್ಷ ಮತ್ತು ಪರೋಕ್ಷ ಅಪಾಯಗಳು ನಮಗೆ ತಿಳಿದಿರುವುದು ನಿರ್ದಿಷ್ಟ ಅಪಾಯವಾಗಿದೆ ಆದರೆ ಆರೋಗ್ಯದ ಅಂಶದಲ್ಲಿ ಖಚಿತವಾಗಿದೆ ನಿಮಗೆ ತಿಳಿದಿರುವ ಕೆಲವು ಅಪರಿಚಿತ ಅಪಾಯಗಳನ್ನು ನಾವು ಎದುರಿಸಬಹುದು ಉದಾಹರಣೆಗೆ ತಿಳಿದಿರುವ ಮತ್ತು ಅಜ್ಞಾತ ಅಪಾಯಗಳ ಅನಿಶ್ಚಿತತೆಯಿರುವಂತೆ ಇದು ಪರೋಕ್ಷ ಅಪಾಯವಾಗಿರಬಹುದು ಹೊಸ ರೋಗಗಳು ಹುಟ್ಟುತ್ತವೆ ಕಾಶ್ಮೀರದಲ್ಲಿ ಪ್ರವಾಹ ಪೀಡಿತ ಪ್ರದೇಶವಿದೆ ಎಂದು ಊಹಿಸಿ ಪ್ರವಾಹದ ಸಮಯದಲ್ಲಿ ಏನಾಯಿತು ಜನರು ವಲಸೆ ಬಂದರು ಮತ್ತು ಅವರು ಪರಿಹಾರ ಕಾರ್ಯಾಚರಣೆಯಲ್ಲಿ ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಂಡರು ಆದರೆ ಎರಡು ಮೂರು ವಾರಗಳ ನಂತರ ಸಂಪೂರ್ಣ ನೀರು ಬರಿದಾಗುತ್ತದೆ ನಂತರ ಸಾಂಕ್ರಾಮಿಕ ಮತ್ತು ಸ್ಥಳೀಯ ರೋಗಗಳು ನೀರು ಖಾಲಿಯಾದಾಗ ಹರಡಿದಾಗ ಹೊಸ ರೋಗಗಳು ಬಂದವು ಆದ್ದರಿಂದ ಅದು ಎಲ್ಲಿ ಮತ್ತು ಅದು ಯಾವಾಗ ಬರುತ್ತದೆ ಮತ್ತು ಅದು ಹೇಗೆ ಬರುತ್ತದೆ ಮತ್ತು ಅದು ಯಾವ ರೀತಿಯ ರೋಗಗಳು ಬರುತ್ತವೆ ಎಂದು ನಿಮಗೆ ತಿಳಿದಿರುವ ಒಂದು ರೀತಿಯ ಅನಿಶ್ಚಿತತೆ ತಿಳಿದಿದೆ ಆದ್ದರಿಂದ ಇದು ನೋಡಬೇಕಾದ ಒಂದು ವಿಷಯ ಅಲ್ಲದೆ ಆರೋಗ್ಯ ಮತ್ತು DRR ಗೆ ಸಂಬಂಧಿಸಿದ ಅಪಾಯಗಳನ್ನು ಅರ್ಥಮಾಡಿಕೊಳ್ಳುವಲ್ಲಿ ಅಪಾಯವನ್ನು ಕೈಗೊಳ್ಳುವಲ್ಲಿ ಶಿಸ್ತಿನ ದೃಷ್ಟಿಕೋನ ಅಂತರಗಳಿವೆ ಹಾಗಾಗಿ ಔಷಧೀಯ ತಿಳುವಳಿಕೆಯೇ ಬೇರೆ ಆರೋಗ್ಯದ ತಿಳುವಳಿಕೆಯೇ ಬೇರೆ ಜೈವಿಕ ತಿಳುವಳಿಕೆಯೇ ಬೇರೆ ಹೊಂದಿರುತ್ತವೆ ಆದ್ದರಿಂದ ವಿಭಿನ್ನ ಶಿಸ್ತುಗಳು ಒಂದಕ್ಕೊಂದು ಪರಸ್ಪರ ಸಂಬಂಧ ಹೊಂದಿಲ್ಲ ಇದು ಅಪಾಯವನ್ನು ಅರ್ಥಮಾಡಿಕೊಳ್ಳುವಲ್ಲಿ ಅವರು ನಿಜವಾಗಿಯೂ ಹೇಗೆ ಗಮನಹರಿಸುತ್ತಾರೆ ಮತ್ತು ಅವರು ಪರಸ್ಪರ ಹೇಗೆ ಸಹಕರಿಸುವುದಿಲ್ಲ ಎಂಬುದರ ಒಂದು ಪ್ರಮುಖ ಅಂಶವಾಗಿದೆ ಇಲ್ಲಿಯೂ ಸಹ ಅಸಮಾನವಾದ ಸಂಪನ್ಮೂಲ ಹಂಚಿಕೆ ಮತ್ತು ವೈದ್ಯಕೀಯ ಮೂಲಸೌಕರ್ಯಗಳಿಗೆ ಅಸಮಾನ ಪ್ರವೇಶವಿದೆ ಎಂದು ನಾವು ಗಮನಿಸುತ್ತೇವೆ ವಿಶೇಷವಾಗಿ ಅಂಚಿನಲ್ಲಿರುವ ಸಮುದಾಯಗಳು ಅಥವಾ ಹೆಚ್ಚಾಗಿ ಪೀಡಿತ ಪ್ರದೇಶಗಳು ಬಡ ಗ್ರಾಮೀಣ ಸಮುದಾಯಗಳು ಅಥವಾ ನೀವು ತಿಳಿದಿರುವ ಬಡ ಸಮುದಾಯಗಳು ಈ ಜನರು ಅಸಮಾನವಾದ ಸಂಪನ್ಮೂಲ ಹಂಚಿಕೆಯನ್ನು ಹೇಗೆ ಹೊಂದಿದ್ದಾರೆ ನಗರ ಪ್ರದೇಶಗಳಲ್ಲಿ ವಾಸಿಸುವ ಜನರಿಗೆ ಹೋಲಿಸಿದರೆ ಅವರು ಕಡಿಮೆ ಮೂಲಸೌಕರ್ಯ ವೈದ್ಯಕೀಯ ಸೌಲಭ್ಯಗಳು ಅಥವಾ ವೃತ್ತಿಪರ ಪರಿಣತಿಯನ್ನು ಹೊಂದಿದ್ದಾರೆಂದು ನಿಮಗೆ ತಿಳಿದಿರುವುದಕ್ಕಿಂತ ಕಡಿಮೆ ವೈದ್ಯಕೀಯ ಮೂಲಸೌಕರ್ಯವನ್ನು ಹೊಂದಿರಬಹುದು ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ಇದು ಸಹ ಒಂದು ಸವಾಲಾಗಿದೆ ಈ ಮೂಲಸೌಕರ್ಯ ಸೌಲಭ್ಯಗಳನ್ನು ಹೆಚ್ಚು ಬಾಧಿತರಿಗೆ ಹೇಗೆ ಕೊಂಡೊಯ್ಯಬಹುದು ನಂತರ ರೈತರು ವಿಶೇಷವಾಗಿ ಬರಗಾಲದ ಸಂದರ್ಭದಲ್ಲಿ ಅಪಾಯ ನಿರ್ವಹಣೆ ಪ್ರವಾಹದ ಸಂದರ್ಭದಲ್ಲಿ ರೈತರು ಸಹ ಅಪಾಯವನ್ನು ಹೇಗೆ ನಿರ್ವಹಿಸುತ್ತಾರೆ ಅದು ಆರೋಗ್ಯದ ಅಂಶಕ್ಕೂ ಕೊಡುಗೆ ನೀಡುತ್ತದೆ ಎಂದು ನಿಮಗೆ ತಿಳಿದಿದೆ ಅಲ್ಲದೆ ಮಾರುಕಟ್ಟೆ ಚಾಲಿತ ಅಪಾಯವು ನಿಮಗೆ ತಿಳಿದಿರುವ ಕಾರಣ ಮಾರುಕಟ್ಟೆಯು ಕೆಲವು ಔಷಧಿಗಳ ಸೇವನೆಗೆ ಒತ್ತು ನೀಡುತ್ತದೆ ಅಥವಾ ಅವರು ಕೆಲವು ವ್ಯಾಪಾರ ಕ್ಷೇತ್ರಗಳನ್ನು ಅದರೊಳಗೆ ತಳ್ಳುತ್ತಾರೆ ಹಾಗಾಗಿ ಮಾರುಕಟ್ಟೆ ಸಂಬಂಧಿತ ವಿಷಯಗಳಿಗೆ ಸಂಬಂಧಿಸಿದ ಕೆಲವು ಅಪಾಯಗಳೂ ಇವೆ ಕರಣಗಳು ಮತ್ತು ಅಗತ್ಯ ಜ್ಞಾನ ಸರಣಿಗಳನ್ನು ಹೋಲಿಸಲು ಚೌಕಟ್ಟಿನ ಕೊರತೆ ಇವೆ ಆದ್ದರಿಂದ ಸಾಕಷ್ಟು ಚೌಕಟ್ಟುಗಳಿಲ್ಲ ಎಂದು ಒಬ್ಬರು ನೋಡಬೇಕು ಸಮಗ್ರ ತಿಳುವಳಿಕೆಯನ್ನು ನೋಡಲು ನಾವು ವಿವಿಧ ಪ್ರಕರಣಗಳು ಮತ್ತು ಜ್ಞಾನವನ್ನು ಹೇಗೆ ಹೋಲಿಸಬಹುದು ಮತ್ತು ಈಗ ಮತ್ತೊಂದು ಅಂಶವೆಂದರೆ ಪ್ರತಿಜೀವಕ ಮತ್ತು ಕೀಟನಾಶಕ ಏಕೆಂದರೆ ಆರೋಗ್ಯ ವಲಯದಲ್ಲಿ ನೀವು ಸಣ್ಣ ಜ್ವರಕ್ಕೂ ನೀವು ಪ್ರತಿಜೀವಕಗಳನ್ನು ಪಡೆಯುತ್ತೀರಿ ವಿಶೇಷವಾಗಿ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ನೀವು ಪ್ರತಿಜೀವಕಗಳನ್ನು ಪಡೆಯುತ್ತೀರಿ ಮತ್ತು ಇದು ವಾಸ್ತವವಾಗಿ ಸಾಮರ್ಥ್ಯಗಳ ಮೇಲೆ ಪ್ರಭಾವವನ್ನು ಉಂಟುಮಾಡುವ ಒಂದು ವಿಷಯವಾಗಿದೆ ನೈಸರ್ಗಿಕ ಸಾಮರ್ಥ್ಯಗಳು ರೋಗನಿರೋಧಕ ಶಕ್ತಿಯನ್ನು ಹೇಗೆ ನಿಭಾಯಿಸುತ್ತವೆ ಇದು ವ್ಯಕ್ತಿಯ ಪ್ರತಿರಕ್ಷೆಯ ಮೇಲೆ ಪರಿಣಾಮ ಬೀರುತ್ತದೆ ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ನಮ್ಮ ಆಹಾರಗಳಲ್ಲಿ ಕೀಟನಾಶಕಗಳ ಬಳಕೆಯಂತಹ ಅದು ನಿಜವಾಗಿ ನಮ್ಮ ಜೀವಕೋಶಗಳಿಗೆ ಮೂಲ ಕೋಶಗಳಿಗೆ ಹೇಗೆ ಹಿಂದಿರುಗುತ್ತಿದೆ ಮತ್ತು ಅದು ನಮ್ಮ ತಳಿಶಾಸ್ತ್ರದ ಮೇಲೆ ಹೇಗೆ ವಿಭಿನ್ನ ಪರಿಣಾಮಗಳನ್ನು ಉಂಟುಮಾಡುತ್ತದೆ ಅದು ದೀರ್ಘಾವಧಿಯ ಪರಿಣಾಮವಾಗಿದೆ ಔಷಧಗಳ ಗುಣಮಟ್ಟ ಮತ್ತು ಕಾನೂನು ಜಾರಿ ಉದಾಹರಣೆಗೆ ಯಾವ ರೀತಿಯ ಔಷಧಗಳ ಗುಣಮಟ್ಟ ಮತ್ತು ಕಾನೂನು ಅಂಶವನ್ನು ನೀವು ತಿಳಿದಿರುವುದನ್ನು ಹೇಗೆ ಖಚಿತಪಡಿಸಿಕೊಳ್ಳಬಹುದು ಇತ್ತೀಚೆಗೆ ನಿಮಗೆ ತಿಳಿದಿರುವ ಪೋಲಿಯೊ ಹನಿಗಳ ಬಗ್ಗೆ ಕೆಲವು ಔಷಧೀಯ ಕಂಪನಿಗಳೊಂದಿಗೆ ಸಮಸ್ಯೆ ಕಂಡುಬಂದಿದೆ ಆದ್ದರಿಂದ ಒಬ್ಬರು ಅದನ್ನು ಖಚಿತಪಡಿಸಿ ಮೂಲಭೂತ ನೈರ್ಮಲ್ಯ ಪರಿಸ್ಥಿತಿಗಳ ಕೊರತೆ ಮೂಲಭೂತ ನೈರ್ಮಲ್ಯದ ಪರಿಸ್ಥಿತಿಗಳ ಕೊರತೆಯನ್ನು ನಾವು ಹೇಗೆ ಮೂಲಸೌಕರ್ಯದಲ್ಲಿ ಮೊದಲಿಗರಾಗಿದ್ದೇವೆ ಎಂಬುದು ನಿಮಗೆ ತಿಳಿದಿದೆ ಆದ್ದರಿಂದ ಆರೋಗ್ಯ ಮತ್ತು ಸುರಕ್ಷತೆಯು DRR ನ ಅವಿಭಾಜ್ಯ ಅಂಗವಾಗಿದೆ ಈ ಎಲ್ಲಾ ವಿಷಯಗಳು ಆರೋಗ್ಯ ಮತ್ತು ಸುರಕ್ಷತೆಗೆ ಹೇಗೆ ಕೊಡುಗೆ ನೀಡುತ್ತವೆ ಏಕೆಂದರೆ ಆರೋಗ್ಯದ ಮೇಲಿನ ಮಿತಿಯನ್ನು ನಾವು ವ್ಯಾಖ್ಯಾನಿಸಲು ಸಾಧ್ಯವಿಲ್ಲ ಆದರೆ ಆರೋಗ್ಯದ ಕೆಳಗಿನ ಮಿತಿಯು ಕನಿಷ್ಠ ನಾವು ಜೀವಂತವಾಗಿರುವುದು ಎಂದು ನಿಮಗೆ ತಿಳಿದಿದೆ ನಾವು ಮೇಲಿನ ಹಂತಕ್ಕೆ ಹೋಗಬೇಕು ಮತ್ತು ಸಮುದಾಯದ ದೃಷ್ಟಿಕೋನದಿಂದ ನೋಡಬೇಕು ಮಾರುಕಟ್ಟೆಯ ದೃಷ್ಟಿಕೋನದಿಂದ ನೋಡಬೇಕು ಮತ್ತು ನಾವು ಅದನ್ನು ಹೀಗೆ ಮುಂದುವರಿಸಬಹುದು DRR ನಲ್ಲಿ ಆರೋಗ್ಯದ ಸಮಯದ ಆಯಾಮ ಆದ್ದರಿಂದ ಇದು ಪೂರ್ವ ವಿಪತ್ತು ಮಾತ್ರವಲ್ಲ ದುರಂತದ ಸಮಯದಲ್ಲಿ ನರಕದ ಆಯಾಮವು 3 ವಾರಗಳ ನಂತರವೂ ಥಟ್ಟನೆ ಬದಲಾಗಬಹುದು ಕೆಲವು ಅಜ್ಞಾತ ಅಪಾಯಗಳು ಕೆಲವು ನೇರ ಅಪಾಯಗಳು ಬದಲಾಗಬಹುದು ಆದ್ದರಿಂದ DRR ನಲ್ಲಿ ಆರೋಗ್ಯದ ಸಮಯದ ಆಯಾಮವಿದೆ ಮತ್ತೊಂದು ಅಂಶವನ್ನು ಪ್ರವೇಶಿಸಬಹುದು ವೈದ್ಯಕೀಯ ಮೂಲಸೌಕರ್ಯ ಅಥವಾ ಸಿಬ್ಬಂದಿ ಪ್ರವೇಶಿಸಬಹುದು ಅಥವಾ ಇಲ್ಲದಿರಲಿ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಯಾರಾದರೂ ಈ ಮೂಲಸೌಕರ್ಯ ಮತ್ತು ಸೇವೆಗಳನ್ನು ಪ್ರವೇಶಿಸಬಹುದು ಈ ಗುಣಮಟ್ಟ ಮತ್ತು ಕಾನೂನು ಚೌಕಟ್ಟುಗಳು ಸಾಮಾನ್ಯ ಜನರಿಗೆ ತಲುಪುವಂತೆ ನಾವು ಖಚಿತಪಡಿಸಿಕೊಳ್ಳುತ್ತಿದ್ದೇವೆಯೇ ಎಂದು ನೀವು ಜವಾಬ್ದಾರರಾಗಿದ್ದೀರಾ ಎಂದು ನೀವು ಹೇಳಿದಾಗ ಮೂರನೇ ಅಂಶವು ಜವಾಬ್ದಾರರಾಗಿರುತ್ತದೆ ಹಂಚಿಕೆಗಳು ಹೇಗೆ ಜವಾಬ್ದಾರಿಯುತವಾಗಿವೆ ಕೈಗೆಟುಕುವವು ಎಂದು ನಿಮಗೆ ತಿಳಿದಿದೆ ಅದು ಹೇಗೆ ಎಂದು ನಿಮಗೆ ತಿಳಿದಿದೆ ಏಕೆಂದರೆ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಕೇವಲ ಖಾಸಗೀಕರಣದ ಅಂಶವನ್ನು ಹೊಂದಿರುವ ಸಾಮಾನ್ಯ ಜನರು ಸ್ವೀಕರಿಸಬಹುದೇ ಬಡವರು ಈ ವಸ್ತುಗಳನ್ನು ಸ್ವೀಕರಿಸಬಹುದು ಮತ್ತು ಸರಿಯಾದ ಅಭ್ಯಾಸಗಳ ಪ್ರೋತ್ಸಾಹ್ ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಎಂದು ನಿಮಗೆ ತಿಳಿದಿದೆ ಇಲ್ಲಿ ನಮಗೆ ವಿವಿಧ ಸ್ಥಳೀಯ ಮತ್ತು ಜಾಗತಿಕ ಏಜೆನ್ಸಿಗಳು ಮತ್ತು ರಾಷ್ಟ್ರೀಯ ಮಟ್ಟದ ಏಜೆನ್ಸಿಗಳೊಂದಿಗೆ ನಿರ್ಮಾಣ ಪಾಲುದಾರಿಕೆಗಳು ಬೇಕಾಗುತ್ತವೆ ನಾವು ಈ ಸರಿಯಾದ ಅಭ್ಯಾಸಗಳನ್ನು ಹೇಗೆ ಪ್ರತಿಪಾದಿಸಬೇಕು ನಾವು ಈ ವಿಷಯಗಳನ್ನು ಅಂಚಿನಲ್ಲಿರುವ ಸಮುದಾಯಗಳಿಗೆ ಹೇಗೆ ತರಬಹುದು ಹಾಗಾಗಿ ಆರೋಗ್ಯ ಕ್ಷೇತ್ರದಲ್ಲೂ ಈ ಸಹಭಾಗಿತ್ವ ಮತ್ತು ಸಮನ್ವಯತೆ ಅತ್ಯಂತ ಅಗತ್ಯವಾಗಿದೆ ಆದ್ದರಿಂದ ಇವುಗಳು ಅಪಾಯ ಮತ್ತು ಆರೋಗ್ಯ ಮತ್ತು DRM ನ ಸಾಮಾಜಿಕ ಆಯಾಮದ ಚರ್ಚೆಗಳ ಭಾಗವಾಗಿದ್ದ ಕೆಲವು ಸಂಶೋಧನೆಗಳು ನಿಮಗೆ ತಿಳಿದಿದೆ ಆದ್ದರಿಂದ ನಾನು ಅದನ್ನು ಚರ್ಚೆಯಾಗಿ ಪ್ರಸ್ತುತಪಡಿಸಲು ಪ್ರಯತ್ನಿಸುತ್ತೇನೆ ಮತ್ತು ಇದು ವಿಪತ್ತು ಅಪಾಯ ನಿರ್ವಹಣೆಯಲ್ಲಿ ಒಳಗೊಂಡಿರುವ ವಿವಿಧ ಸಮಸ್ಯೆಗಳಿಗೆ ಕಣ್ಣು ತೆರೆಯುತ್ತದೆ ಎಂದು ನಾನು ಭಾವಿಸುತ್ತೇನೆ ತುಂಬ ಧನ್ಯವಾದಗಳು